ಎಲ್ಲರಿಗೂ ನಮಸ್ಕಾರ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಈ ಅಧಿವೇಶನಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತಾProf Biplab Datta ಮತ್ತು ನನ್ನ ಸಂಪರ್ಕಗಳ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಇದರಿಂದ ನೀವು ಸ್ಥೂಲ ಪರಿಸರಕ್ಕೆ ಸಂಭದಿಸಿದ ಯಾವುದೇ ಪ್ರತಿಕ್ರಿಯೆಯನ್ನು ಕಳುಹಿಸಬಹುದು ಮತ್ತು ನಾನು ಅವರಿಗೆ ಪ್ರತಿಕ್ರಿಯಿಸುತ್ತೇನೆ ಇಂದು ನಾವು ಈ ಕೋರ್ಸ್ನಲ್ಲಿ ಆರನೇ ಪಾಠದ ಮೂಲಕ ಹೋಗುತ್ತೇವೆ ಇದನ್ನು ಸ್ಥೂಲ ಪರಿಸರ ಭಾಗ 2 ನ್ನು ಅರ್ಥಮಾಡಿಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದರಲ್ಲಿ ನಾವು ಸಾಮಾಜಿಕ ಪರಿಸರ ಆರ್ಥಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರದ ಪರಿಕಲ್ಪನೆಗಳನ್ನು ನೋಡುತ್ತೇವೆ ಆದ್ದರಿಂದ ಸಾಮಾಜಿಕ ಪರಿಸರಕ್ಕೆ ಬರೋಣ ವಿಶ್ವದ ಸಾಮಾಜಿಕ ಪರಿಸರದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಈಗ ಇಲ್ಲಿ ನೀವು ನೋಡುತ್ತೀರಿ ಮತ್ತು ಜಾಗತಿಕವಾಗಿ ಸೇವೆಗಳ ಬೆಳವಣಿಗೆಗೆ ಕಾರಣಗಳು ಯಾವುವು ಎಂದು ಆದ್ದರಿಂದ ಮೊದಲನೆಯದು ಗ್ರಾಹಕರ ಎಳೆಯುವಿಕೆ ಇದೆ ಗ್ರಾಹಕರ ಎಳೆಯುವಿಕೆಯ ಅಡಿಯಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಇದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಜನಸಂಖ್ಯೆಯು ದೈನಂದಿನ ಆಧಾರದ ಮೇಲೆ ನಡೆಯುತ್ತಿದೆ ಮತ್ತು ಅವರು ಇಡೀ ಸೇವೆಗಳನ್ನು ಆಕಷಿ೯ಸುತ್ತಿದ್ದಾರೆ ಸಂಪೂರ್ಣ ಸೇವೆಗಳಿಗೆ ಬೇಡಿಕೆ ಇಡುತ್ತಿದ್ದಾರೆ ವಯಸ್ಸಾದ ಜನಸಂಖ್ಯೆಗೆ ಸೇವೆಗಳ ಅಗತ್ಯವಿದೆ ಈಗ ಜಾಗತಿಕವಾಗಿ ಜನಸಂಖ್ಯೆಯ ಜೀವಿತಾವಧಿ ಹೆಚ್ಚಾಗಿದೆ ಮತ್ತು ಅನೇಕ ವೃದ್ಧಾಪ್ಯ ಜನರು ಚೆನ್ನಾಗಿ ಬದುಕುತ್ತಿದ್ದಾರೆ ಮತ್ತು ಆದ್ದರಿಂದ ಅವರ ಜೀವನದಲ್ಲಿ ಸಹಾಯ ಮಾಡಲು ಅವರಿಗೆ ಸೇವೆಗಳು ಬೇಕಾಗುತ್ತವೆ ಜನರ ಆದಾಯವೂ ಹೆಚ್ಚುತ್ತಿದೆ ಮತ್ತುಅದರಿಂದಾಗಿಅವರುಮೊದಲುಭರಿಸಲಾಗದ ಸೇವೆಗಳನ್ನುನಿಭಾಯಿಸಬಲ್ಲರು ಆದ್ದರಿಂದ ಅವರು ಕೆಲವು ಕೆಲಸಗಳನ್ನು ಸ್ವತಃ ಮಾಡಬೇಕಾಗಿರುತ್ತದೆ ಆದರೆ ಈಗ ಅವರು ತಮ್ಮ ಜೀವನದಲ್ಲಿ ತೊಡಗಿಸಿಕೊಳ್ಳಲು ಇತರ ಜನರು ಅಥವಾ ಇತರ ವೃತ್ತಿಪರ ಅಥವಾ ವೃತ್ತಿಪರ ಸೇವಾ ಕಂಪನಿಗಳಿಗೆ ಸಹಾಯ ಮಾಡಲು ಇತರ ಜನರ ಸಹಾಯವನ್ನು ತೆಗೆದುಕೊಳ್ಳುತ್ತಾರೆ ಹೆಚ್ಚುತ್ತಿರುವ ಆಕಾಂಕ್ಷೆಗಳು ಮತ್ತು ಹೆಚ್ಚಿನದನ್ನು ಸಾಧಿಸುವ ಅವಶ್ಯಕತೆ ಆದ್ದರಿಂದ ಜನರ ಆಕಾಂಕ್ಷೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಮತ್ತು ಅವರು ತಮ್ಮ ಪೋಷಕರು ಸಾಧಿಸಿದ್ದಕ್ಕಿಂತ ಹೆಚ್ಚಿನದನ್ನು ತಮ್ಮ ಜೀವನದಲ್ಲಿ ಸಾಧಿಸಬಹುದು ಎಂದು ಅವರು ಕಂಡುಕೊಳ್ಳುತ್ತಾರೆ ಆದ್ದರಿಂದ ಅವರು ಹೆಚ್ಚಿನ ಆಕಾಂಕ್ಷಿಗಳಾಗಿದ್ದಾರೆ ಮತ್ತು ಅವರು ಸಂಪೂರ್ಣ ಸೇವೆಗಳನ್ನು ಒತ್ತಾಯಿಸುತ್ತಿದ್ದಾರೆ ಉದಾಹರಣೆಗೆ ಏರಡು ಆದಾಯದ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಇಬ್ಬರೂ ಎಲ್ಲೂ ಕೆಲಸ ಮಾಡುತ್ತಾರೆ ಮೊದಲು ಹೆಂಡತಿ ಹೊರಗಡೆ ಕೆಲಸ ಮಾಡಿ ಮನೆಯಲ್ಲಿ ಊಟ ಮತ್ತು ಇತರ ಕೆಲಸಗಳನ್ನು ಸಹ ಮಾಡುತ್ತಿದ್ದರು ಆದ್ದರಿಂದ ಅವಳು ಮೂಲತಃ ಉಭಯ ಕೆಲಸವನ್ನು ಹೊಂದಿದ್ದಳು ಆದರೆ ಈಗ ಅವಳು ಉದ್ಯೋಗಿಯಾಗಿದ್ದಾಳೆ ಅಥವಾ ಅಡುಗೆ ಅಥವಾ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುವ ಸ್ವಚ್ಛಗೊಳಿಸುವ ಕೆಲಸದವರಿದ್ದಾರೆ ಮತ್ತು ಹೆಂಡತಿ ಮತ್ತು ಗಂಡ ಇಬ್ಬರೂ ಹೊರಗೆ ಹೋಗಿ ಕೆಲಸ ಮಾಡಿ ಹಣ ಸಂಪಾದಿಸಬಹುದು ಜನರು ಸಮಯದ ಕೊರತೆಯಿಂದ ಬಳಲುತ್ತಿದ್ದಾರೆ ಆದ್ದರಿಂದ ಜನರು ಸಮಯದ ಹಸಿವೆವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಅವರ ಹತ್ತಿರ ಹೆಚ್ಚು ಸಮಯವಿಲ್ಲ ಆದ್ದರಿಂದ ಅವರು ಯಾವಾಗಲೂ ಕಡಿಮೆ ಸಮಯದೊಳಗೆ ಹೆಚ್ಚು ಹೆಚ್ಚು ಸಾಧಿಸಬೇಕು ಎಂದು ಬಯಸುತ್ತಾರೆ ಆದ್ದರಿಂದ ಅವರು ಸಂಪೂರ್ಣ ಸೇವೆಗಳನ್ನು ಒತ್ತಾಯಿಸುತ್ತಿದ್ದಾರೆ ನಂತರ ಉತ್ತಮ ಅನುಭವಗಳನ್ನು ಕೋರುತ್ತಾರೆ ಈಗ ಜನರ ಆದಾಯ ಹೆಚ್ಚುತ್ತಿರುವ ಕಾರಣ ಅವರು ಉತ್ತಮ ಅನುಭವಗಳನ್ನು ಬಯಸುತ್ತಿದ್ದಾರೆ ಮತ್ತು ಈ ಉತ್ತಮ ಅನುಭವಗಳು ವಿವಿಧ ವೃತ್ತಿಪರ ಸೇವೆಗಳ ಭಾಗವಾಗಿದೆ ಆದ್ದರಿಂದ ಅವರು ಚಲನಚಿತ್ರಕ್ಕೆ ಹೋಗುತ್ತಾರೆ ರಂಗಭೂಮಿಯನ್ನು ಆನಂದಿಸಲು ಹೋಗುತ್ತಾರೆ ಅವರು ಸಂಗೀತ ಪಾರ್ಟಿಗಳನ್ನು ಆನಂದಿಸುತ್ತಾರೆ ಆದ್ದರಿಂದ ಇವೆಲ್ಲವನ್ನೂ ಅವರು ಖರೀದಿಸಲು ಮತ್ತು ಆನಂದಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಗ್ರಾಹಕರ ಸೇವಾ ಬೇಡಿಕೆಗೆ ಈ ಎಲ್ಲಾ 4 6 ಅಂಶಗಳು ಮೂಲತಃ ಸೇವೆಗಳನ್ನು ತಮ್ಮ ದಿಕ್ಕಿನಲ್ಲಿ ಎಳೆಯುತ್ತಿವೆ ನಂತರ ನಾವು ಸರಬರಾಜುದಾರರ ತಳ್ಳುವಿಕೆ ಆದ್ದರಿಂದ ಒಂದು ಕಡೆ ಸೇವೆಗಳನ್ನು ಎಳೆಯುವ ಗ್ರಾಹಕರು ಮತ್ತೊಂದೆಡೆ ಪೂರೈಕೆದಾರರು ಸೇವೆಗಳನ್ನು ತಳ್ಳುವುದು ಈಗ ಜಾಗತಿಕ ಮಾರುಕಟ್ಟೆ ನಡೆಯುತ್ತಿದೆ ಆದ್ದರಿಂದ ಸೇವೆಗಳನ್ನು ಪ್ರಪಂಚದ ಎಲ್ಲಿಯಾದರೂ ಉತ್ಪಾದಿಸಲಾಗುತ್ತಿದೆ ಮತ್ತು ಅವುಗಳನ್ನು ವಿಶ್ವದ ಎಲ್ಲಿಯಾದರೂ ತಲುಪಿಸಲಾಗುತ್ತಿದೆ ಆದ್ದರಿಂದ ಅದು ಜಾಗತಿಕ ಮಾರ್ಕೆಟಿಂಗ್ ನಡೆಯುತ್ತಿದೆ ಜನಸಂಖ್ಯೆಯು ಬೆಳೆಯುತ್ತಿದೆ ಮತ್ತು ಆದ್ದರಿಂದ ಪ್ರತಿಯೊಬ್ಬರೂ ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ಮಾಡಿದರು ಯುವ ಪೀಳಿಗೆಗೆ ಅವರು ಕೆಲವು ಉದ್ಯೋಗಗಳನ್ನು ಬಯಸುತ್ತಾರೆ ಮತ್ತು ಅದಕ್ಕಾಗಿಯೇ ಅವರು ಗ್ರಾಹಕರಿಗೆ ಒದಗಿಸಿದ ವೃತ್ತಿಪರ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಮುಂದಾಗುತ್ತಿದ್ದಾರೆ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಸ್ಪರ್ಧೆಯು ಹೆಚ್ಚುತ್ತಿದೆ ಮತ್ತು ಸ್ಪರ್ಧಾರ್ತ್ಮಕತೆಯಿಂದ ಈಗವ್ಯವಹಾರದ ಉಳಿವು ಮತ್ತು ಬೆಳವಣಿಗೆಗೆ ಗ್ರಾಹಕರನ್ನು ತೃಪ್ತಿಗೊಳಿಸಲು ಕೇಂದ್ರೀಕೃತವಾಗಿದೆ ಆದ್ದರಿಂದ ಜನರು ಎಲ್ಲಾ ವೃತ್ತಿಪರ ಸೇವೆಗಳುಗ್ರಾಹಕರಿಗೆ ಉತ್ತಮ ಮತ್ತು ಉತ್ತಮೋತ್ತರ ಸೇವೆಗಳನ್ನು ಒದಗಿಸುವ ಸಲುವಾಗಿಪರಸ್ಪರರವಿರುದ್ಧ ಸ್ಪರ್ಧಿಸುತ್ತಿವೆ ಇದರಿಂದ ಗ್ರಾಹಕರು ತಮ್ಮ ಸೇವೆಗಳಿಗೆ ಬೇಡಿಕೆಯಿಡಬಹುದು ಮತ್ತು ಗ್ರಾಹಕರು ಅದನ್ನು ಆನಂದಿಸಬಹುದು ಗ್ರಾಹಕರ ಎಳೆತ ಇದೆ ಮತ್ತು ಸರಬರಾಜುದಾರರ ತಳ್ಳುವಿಕೆ ಇದೆ ಎಂದು ನಾವು ಈಗ ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ಪೂರೈಕೆದಾರರು ಗ್ರಾಹಕರಿಗೆ ಸೇವೆಗಳನ್ನು ತಳ್ಳುತ್ತಿದ್ದಾರೆ ನಂತರ ನಡುವೆ ಸಕ್ರಿಯಗೊಳಿಸುವವರು ಇದ್ದಾರೆ ಪೂರೈಕೆದಾರರುಗ್ರಾಹಕರಿಗೆಸೇವೆಗಳನ್ನು ಹೇಗೆ ತಳ್ಳಬಹುದು ಆದ್ದರಿಂದ ಕೆಲವು ಸಕ್ರಿಯಗೊಳಿಸುವವರು ಹೆಚ್ಚಿನ ವೇಗದ ಅಂತರ್ಜಾಲ ಪ್ರವೇಶಿಸುತ್ತಾರೆ ಹೆಚ್ಚಿನ ವೇಗದ ಅಂತರ್ಜಾಲದಿಂದ ಸಾಕಷ್ಟು ಸೇವೆಗಳನ್ನು ಒದಗಿಸಲಾಗುತ್ತಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಬ್ಯಾಂಕಿಂಗ್ ಸೇವೆಗಳು ದೂರಸಂಪರ್ಕ ಸೇವೆಗಳು ಪಾವತಿ ಸೇವೆಗಳು ಬಿಲ್ ಪಾವತಿ ಸೇವೆಗಳು ವಿಭಿನ್ನ ಕಾಳಜಿಗಳಿಗೆ ಹಣವನ್ನು ಪಾವತಿಸಲು ಸಹಾಯ ಮಾಡುವ ಸೇವೆಗಳು ಆದ್ದರಿಂದ ಈ ರೀತಿಯ ಸೇವೆಗಳನ್ನು ಹೈಸ್ಪೀಡ್ ಇಂಟರ್ನೆಟ್ ಮೂಲಕ ಸಕ್ರಿಯಗೊಳಿಸಲಾಗುತ್ತಿದೆ ಇದಲ್ಲದೆಬಿಟ್ ಮತ್ತು ಪರಮಾಣು ಆಧಾರಿತ ಉತ್ಪನ್ನಗಳಾದ ಹೈಟೆಕ್ ಸೇವೆಗಳು ಆದ್ದರಿಂದ ಬಿಟ್ ಆಧಾರಿತ ಉತ್ಪನ್ನಗಳಿವೆ ಮತ್ತು ಅನೇಕ ಕಂಪನಿಗಳು ಬ್ಯಾಂಕಿಂಗ್ ಸೇವೆಗಳು ಅಥವಾ ಟಿಕೆಟಿಂಗ್ ಸೇವೆಗಳು ಅಥವಾ ಪ್ರವಾಸೋದ್ಯಮ ಸೇವೆಗಳಂತಹ ಬಿಟ್ ಆಧಾರಿತ ಸೇವೆಗಳನ್ನು ಒದಗಿಸುತ್ತಿವೆ ಆದ್ದರಿಂದ ಇವು ಬಿಟ್ ಆಧಾರಿತ ಸೇವೆಗಳಾಗಿವೆ ಪರಮಾಣು ಆಧಾರಿತ ಸೇವೆಗಳ ಸಂದರ್ಭದಲ್ಲಿ ಅಥವಾ ಪರಮಾಣು ಆಧಾರಿತ ಉತ್ಪನ್ನದ ಸಂದರ್ಭದಲ್ಲಿ ಅವರು ಆಹಾರ ಅಥವಾ ಬಟ್ಟೆ ಮುಂತಾದ ಗ್ರಾಹಕರಿಗೆ ನೇರವಾಗಿ ಉತ್ಪನ್ನವನ್ನು ರವಾನಿಸಲು ಸಾಧ್ಯವಾಗುವುದಿಲ್ಲ ಆದರೆ ಎಲ್ಲಾ ಮಾಹಿತಿ ವಿನಿಮಯ ಮತ್ತು ವಿತ್ತೀಯ ವಿನಿಮಯವನ್ನು ಇಂಟರ್ನೆಟ್ ಅಥವಾ ಆನ್ಲೈನ್internetonline ಮೂಲಕ ಮಾಡಲಾಗುತ್ತದೆ ಆದ್ದರಿಂದ ಈ ಸೇವೆಗಳಿಗೆ ಸಕ್ರಿಯಗೊಳಿಸುವವರನ್ನು ತಳ್ಳುವುದು ಮತ್ತು ಎಳೆಯುವುದನ್ನು ನಾವು ನೋಡುತ್ತೇವೆ ಸಕ್ರಿಯಗೊಳಿಸುವವರು ಹೈಸ್ಪೀಡ್ ಇಂಟರ್ನೆಟ್ ಮತ್ತು ಹೈಟೆಕ್ ಬಿಟ್ ಆಧಾರಿತ ಉತ್ಪನ್ನಗಳಿಗೆ ಪ್ರವೇಶದ್ವಾರ ನಂತರ ನಾವು ಜಾಗತಿಕ ಸಮಾಜಕ್ಕೆ ಬರುತ್ತೇವೆ ಸನ್ನಿವೇಶ ಏನುಇಂದುಜಾಗತಿಕ ಸಮಾಜದ ಸನ್ನಿವೇಶ ಏನು ಇಂದು ಸುಮಾರು 7 ಶತಕೋಟಿ ಜನರು ಜಗತ್ತಿನಲ್ಲಿ ವಾಸಿಸುತ್ತಿದ್ದಾರೆ ಎಂದು ನಾವು ನೋಡುತ್ತೇವೆ ಜಗತ್ತು 1000 ಜನರ ಗ್ರಾಮವಾಗಿದ್ದರೆ ಅದು 329 ಪುರುಷರು ಮತ್ತು 15 ರಿಂದ 65 ವರ್ಷ ವಯಸ್ಸಿನ 325 ಮಹಿಳೆಯರು 270 ಮಕ್ಕಳು ಮತ್ತು 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ 76 ಜನರನ್ನು ಒಳಗೊಂಡಿರುತ್ತದೆ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ 1000 ಜನರಲ್ಲಿ 180 ಅನಕ್ಷರಸ್ಥರು ಇರುತ್ತಾರೆ 333 ಕ್ರೈಸ್ತರು 210 ಮುಸ್ಲಿಮರು 132 ಹಿಂದೂಗಳು 118 ಧಾರ್ಮಿಕೇತರರು 59 ಬೌದ್ಧರು 35 ಸಿಖ್ಖರು 23 ಯಹೂದಿಗಳು ಮತ್ತು 12ಬಹಾಯಿಗಳು ಇರುತ್ತಾರೆ 127 ಜನರು ಚೈನೀಸ್ ಭಾಷೆಯನ್ನು ತಮ್ಮ ಮೊದಲ ಭಾಷೆಯಾಗಿ ಮಾತನಾಡುತ್ತಾರೆ 49 ಸ್ಪ್ಯಾನಿಷ್ 49 ಇಂಗ್ಲಿಷ್ 33 ಅರೇಬಿಕ್ 27 ಹಿಂದಿ 27 ಬಂಗಾಳಿ 27 ಪೋರ್ಚುಗೀಸ್ 22 ರಷ್ಯನ್ 18 ಜಪಾನೀಸ್ 14 ಸ್ಟ್ಯಾಂಡರ್ಡ್ ಜರ್ಮನ್ ಮತ್ತು 13 ಜಾವಾನೀಸ್ ಆದ್ದರಿಂದ ಅವರಿಗೆ ಯಾವ ಸೇವೆಗಳು ಬೇಕಾಗುತ್ತವೆ ಮತ್ತು ನಾವು ಅದನ್ನು ಹೇಗೆ ತಲುಪಿಸಬಹುದು ಆದ್ದರಿಂದ ನಮಗೆ ತಿಳಿದಿರುವಂತೆ ವಿಭಿನ್ನ ಧಾರ್ಮಿಕ ಜನರಿಗೆ ಧಾರ್ಮಿಕ ಸೇವೆಗಳು ಬೇಕಾಗುತ್ತವೆ ಆದ್ದರಿಂದ ಚರ್ಚುಗಳು ಮುಸ್ಲಿಮರು ದೇವಾಲಯಗಳು ಇತ್ಯಾದಿಗಳು ಸಾಕಷ್ಟು ಧಾರ್ಮಿಕ ಸೇವೆಗಳನ್ನು ಒದಗಿಸುತ್ತವೆ ಮತ್ತು ಅದನ್ನು ಇಂದಿನ ಜನರು ಬೇಡಿಕೆಯಿಡುತ್ತಾರೆ ನಂತರ ವಿಭಿನ್ನ ಜನರು ವಿಭಿನ್ನ ಭಾಷೆಯನ್ನು ಹೊಂದಿರುತ್ತಾರೆ ಮತ್ತು ಅಂತಹ ಜನರ ಸಂಸ್ಕೃತಿಯ ಬಗ್ಗೆ ಭಾಷೆ ಒಂದು ರೀತಿಯ ಅಡಚಣೆಯಾಗಿದೆ ಆದ್ದರಿಂದ ಇಂಗ್ಲಿಷ್ ಜನರು ಬಂಗಾಳಿ ಜನರಿಗಿಂತ ಅಥವಾ ಪೋರ್ಚುಗೀಸ್ ಜನರಿಗಿಂತ ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಆದ್ದರಿಂದ ಈ ಪ್ರತಿಯೊಂದು ಸಂಸ್ಕೃತಿಯಲ್ಲಿ ಒಬ್ಬರು ಅಂಗಡಿ ಸ್ಥಾಪಿಸಬಹುದು ಮತ್ತು ಈ ಪ್ರತಿಯೊಬ್ಬರಿಗೂ ಸೇವೆಗಳನ್ನು ಮಾರಾಟ ಮಾಡಬಹುದು ಜಾಗತಿಕ ಸಮಾಜಕ್ಕೆ ನೀವು ಸೇವೆಗಳನ್ನು ತಲುಪಿಸುವ ಇತರ ಮಾರ್ಗಗಳ ಬಗ್ಗೆಯೂ ನೀವು ಯೋಚಿಸಬಹುದು ನಂತರ ನಾವು ಸಾಮಾಜಿಕ ವಾತಾವರಣವನ್ನು ಅರ್ಥಮಾಡಿಕೊಳ್ಳುತ್ತೇವೆ ಜನಸಂಖ್ಯೆಯ ಸಂಸ್ಕೃತಿಯು ನಾವು ನೀಡಲು ಬಯಸುವ ಸೇವೆಗಳ ಸ್ವೀಕಾರಾರ್ಹತೆಯ ಮೇಲೂ ಪರಿಣಾಮ ಬೀರುತ್ತದೆ ಸಂಸ್ಕೃತಿಯು ವ್ಯಕ್ತಿಗಳಾಗಿ ಮತ್ತು ಗುಂಪುಗಳಾಗಿ ಜನರ ಮೌಲ್ಯಗಳು ನಂಬಿಕೆಗಳು ಮತ್ತು ವರ್ತನೆಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಮೆಕ್ಡೊನಾಲ್ಡ್ಸ್ ಮಾಂಸಾಹಾರಿ ತೈಲ ಸಸ್ಯಾಹಾರಿ ಅಡಿಗೆಗೆ ಬಳಸಿದ್ದರಿಂದ ಭಾರತೀಯರ ಪ್ರತಿರೋಧ ಎದುರಿಸಬೇಕಾಯಿತು ನಂತರ ಸಸ್ಯಾಹಾರಿ ಊಟ ಸಸ್ಯಾಹಾರಿ ತೈಲಗಳಿಂದ ಬೇಯಿಸಿದ ಆಹಾರವನ್ನು ನೀಡಲು ಮುಂದಾಗಬೇಕಾಯಿತು ಆದ್ದರಿಂದ ಭಾರತೀಯ ಸಂಸ್ಕೃತಿಯ ಒತ್ತಡದಿಂದಾಗಿ ಮೆಕ್ಡೊನಾಲ್ಡ್ ಬದಲಾಗಬೇಕಾಯಿತು ಫ್ಯಾಷನ್ ಒಲವು ಪ್ರವೃತ್ತಿಗಳು ಮತ್ತು ಜನರ ಚಾಲ್ತಿಯಲ್ಲಿರುವ ಅಭಿರುಚಿಗಳನ್ನೂ ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಟ್ರೆಂಡ್ರೆಪೋರ್ಟ್ಸ್ com ಮತ್ತು ಟ್ರೆಂಡ್ವಾಚಿಂಗ್ ಕಾಮ್ನಂತಹ trendwatching com ವೆಬ್ಸೈಟ್ಗಳು ಮತ್ತು ಟ್ರೆಂಡ್ಸ್ ಜರ್ನಲ್ನಂತಹ ಜರ್ನಲ್ಗಳಿಂದ ಚಾಲ್ತಿಯಲ್ಲಿರುವ ಪ್ರವೃತ್ತಿಗಳನ್ನು ತಿಳಿಯಬಹುದು ಆದ್ದರಿಂದ ಜಾಗತಿಕ ಸಮಾಜದಲ್ಲಿ ಇಂದು ನಡೆಯುತ್ತಿರುವ ವಿಭಿನ್ನ ಪ್ರವೃತ್ತಿಗಳು ಯಾವುವು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಕಂಪನಿಗಳು ಜನರಿಗೆ ಸೇವೆಗಳನ್ನು ಒದಗಿಸಬಹುದು ಅಭಿರುಚಿಗಳು ಮತ್ತು ಆದ್ಯತೆಗಳು ಉದ್ದೇಶ ವಿಧಾನದ ಸಂದರ್ಭದ ಪ್ರಮಾಣ ಮತ್ತು ಸೇವೆಯ ಬಳಕೆಯೊಂದಿಗೆ ಸಂಯೋಜಿಸುವ ಮೌಲ್ಯಗಳು ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಭಿನ್ನವಾಗಿರುತ್ತವೆ ಸಾಮಾಜಿಕಪರಿಸರದವಿವಿಧ ಅಂಶಗಳನ್ನು ಬದಲಾಯಿಸುವುದು ಅಸಾಧ್ಯಆದ್ದರಿಂದ ವ್ಯವಹಾರವು ಕಾರ್ಯನಿರ್ವಹಿಸುತ್ತಿರುವ ಪ್ರದೇಶದ ಸಂಸ್ಕೃತಿಗೆ ಹೊಂದಿಕೊಳ್ಳಬೇಕಾಗುತ್ತದೆ ನೈಸರ್ಗಿಕ ಪರಿಸರದೊಂದಿಗಿನ ಸಂಪರ್ಕ ಅದರ ಶೋಷಣೆ ಮತ್ತು ಭವಿಷ್ಯದ ಸಂರಕ್ಷಣೆಯ ಬಗ್ಗೆ ಜನರು ಚಾಲ್ತಿಯಲ್ಲಿರುವ ನಂಬಿಕೆಗಳನ್ನು ಸಹ ಅರ್ಥಮಾಡಿಕೊಳ್ಳಬೇಕು ಪರಿಸರಕ್ಕೆ ಹಾನಿಯಾಗದ ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ಸಂರಕ್ಷಿಸುವ ಸೇವೆಗಳನ್ನು ಖರೀದಿಸಲು ಗ್ರಾಹಕರು ಹೆಚ್ಚು ಹೆಚ್ಚು ಆಸಕ್ತಿ ವಹಿಸುತ್ತಿದ್ದಾರೆ ಆದ್ದರಿಂದ ಅದು ಇಂದು ವಿಶ್ವದ ಸಾಮಾಜಿಕ ವಾತಾವರಣವಾಗಿದೆ ನಂತರ ನಾವು ಆರ್ಥಿಕ ವಾತಾವರಣಕ್ಕೆ ಬರುತ್ತೇವೆ ಆರ್ಥಿಕತೆಯ ಸ್ಥಿತಿ ಆದಾಯ ಹಂಚಿಕೆಯ ಮಾದರಿಗಳ ಪ್ರಕಾರ ಆದಾಯ ವಿತರಣೆಯ ಮಾದರಿಗಳು ಉಳಿತಾಯ ಮತ್ತು ಸಾಲದ ಮಾದರಿಗಳು ವೆಚ್ಚಗಳ ವಿನ್ಯಾಸ ಮತ್ತು ಹಣದುಬ್ಬರ ಮತ್ತು ಹಣದುಬ್ಬರವಿಳಿತದ ಒತ್ತಡ ಈ ಎಲ್ಲವುಗಳಿಂದ ರಾಜ್ಯದ ಆರ್ಥಿಕತೆಯನ್ನು ವಿಶ್ಲೇಷಿಸಬಹುದು ಆದ್ದರಿಂದ ನಾವು ಈ ಎಲ್ಲವನ್ನು ನಂತರದ ಸ್ಲೈಡ್ಗಳಲ್ಲಿ ಚರ್ಚಿಸುತ್ತೇವೆ ಆರ್ಥಿಕ ವಾತಾವರಣ ಮತ್ತು ಆರ್ಥಿಕ ಸ್ಥಿತಿಯು ಸಾಮಾನ್ಯ ಆರ್ಥಿಕತೆಯು ಸಮೃದ್ಧಿ ಹಿಂಜರಿತ ಖಿನ್ನತೆ ಅಥವಾ ಚೇತರಿಕೆಯಲ್ಲಿದೆ ಎಂಬ ಅರಿವನ್ನು ಒಳಗೊಂಡಿರುತ್ತದೆ ಏಕೆಂದರೆ ಈ ಪರಿಸ್ಥಿತಿಗಳು ನಿರ್ದಿಷ್ಟ ಸಂದರ್ಭಗಳಲ್ಲಿ ನಮ್ಮ ವ್ಯವಹಾರ ಮತ್ತು ನಮ್ಮ ವ್ಯವಹಾರವು ಎಷ್ಟರ ಮಟ್ಟಿಗೆ ಏಳಿಗೆ ಹೊಂದುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಆದ್ದರಿಂದ ಸಮೃದ್ಧಿಯ ಸಮಯದಲ್ಲಿ ಬಹಳಷ್ಟು ಸರಕುಗಳು ಮತ್ತು ಸೇವೆಗಳನ್ನು ಮಾರಾಟ ಮಾಡಲಾಗುವುದು ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಮತ್ತು ಖಿನ್ನತೆಯ ಸಂದರ್ಭದಲ್ಲಿ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಸಾಧ್ಯವಾಗದ ಕಾರಣ ಜನರು ಪ್ರಯೋಜನ ಪಡೆಯುವುದಿಲ್ಲ ಆದರೆ ಚೇತರಿಕೆಯ ಸಮಯದಲ್ಲಿ ಅವರು ಬಹಳಷ್ಟು ಕೆಲಸ ಮಾಡಬೇಕು ಪ್ರಪಂಚದಾದ್ಯಂತದ ಜನರು ಮತ್ತೆ ಸೇವಿಸುವ ಬಹಳಷ್ಟು ಉತ್ಪನ್ನಗಳನ್ನು ಮತ್ತು ಉತ್ಪಾದಿಸಬೇಕು ಎಂದು ಶೀಘ್ರವಾಗಿ ಅರ್ಥವಾಗುತ್ತದೆ ಮತ್ತು ಆದ್ದರಿಂದ ಈ 4 ವಿಧದಆರ್ಥಿಕತೆಯ ಸ್ಥಿತಿಯ ಪ್ರಕಾರ ಜನರು ಸೇವೆಗಳನ್ನು ಉತ್ಪಾದಿಸಲು ಮತ್ತು ಸೇವಿಸಲು ಬಯಸುತ್ತಾರೆ ಪ್ರತಿಯೊಂದು ವ್ಯವಹಾರವು ವರ್ಷಗಳಲ್ಲಿ ಏರಿಳಿತದ ಚಕ್ರಗಳನ್ನು ಹೊಂದಿರುವುದರಿಂದ ನಾವು ವ್ಯಾಪಾರ ಚಕ್ರದ ಬಗ್ಗೆಯೂ ತಿಳಿದಿರಬೇಕು ಆರ್ಥಿಕತೆಯ ಬೆಳವಣಿಗೆಯನ್ನು ಜಿಡಿಪಿಯಾಗಿರುವ ಒಟ್ಟು ದೇಶೀಯ ಉತ್ಪನ್ನದ ಬೆಳವಣಿಗೆಯ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕು ಉದಾಹರಣೆಗೆ ವಿಶ್ವದ ಜಿಡಿಪಿ ಬೆಳವಣಿಗೆಯು ಸುಮಾರು 3 1 ಎಂದು ಅಂದಾಜಿಸಲಾಗಿದ್ದು ಚೀನಾದ ಬೆಳವಣಿಗೆಯ ದರವು 7 8 ಮತ್ತು 2012 ರಲ್ಲಿ ಭಾರತವು 6 5 ರಷ್ಟಿತ್ತು ಆದ್ದರಿಂದ ಜಿಡಿಪಿಯಲ್ಲಿ ಬೆಳವಣಿಗೆ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ ಅಲ್ಲಿ ಸಮಾಜಕ್ಕೆ ನಿಜವಾದ ಬೆಳವಣಿಗೆ ಇರಬೇಕು ಆ ಹೆಚ್ಚು ಹೆಚ್ಚು ತಂತ್ರಜ್ಞಾನವನ್ನು ಹೆಚ್ಚು ಹೆಚ್ಚು ಸೇವೆಗಳನ್ನು ಉತ್ಪಾದಿಸಲು ಹೊಂದಿಸಬೇಕು ಮತ್ತು ಜನರು ಸೇವೆಗಳು ಖರೀದಿಸಬಹುದು ಮತ್ತು ಆನಂದಿಸಬಹುದು ಮತ್ತು ವಿಶ್ವದ ಸಮಾಜ ಯಾವಾಗಲೂ ಶ್ರೀಮಂತ ಪರಿಸ್ಥಿತಿಯಲ್ಲಿರಬಹುದು ಜನರು ವಾಸಿಸುತ್ತಿರುವಾಗಲೇ ಸೇವೆಗಳನ್ನು ಆನಂದಿಸಬಹುದು ಮತ್ತು ಸಂತೋಷ ಪಡಬಹುದು ಆರ್ಥಿಕ ವಾತಾವರಣದೊಂದಿಗೆ ಮುಂದುವರಿಯುವುದರಿಂದ ಜ್ಞಾನ ಮತ್ತು ಆದಾಯ ಹಂಚಿಕೆ ಮತ್ತು ಜನರ ಕೊಳ್ಳುವ ಶಕ್ತಿಯಂತಹ ಇತರ ಸೂಕ್ಷ್ಮ ಆರ್ಥಿಕ ಅಂಶಗಳು ಸಹ ಮುಖ್ಯವಾಗಿದೆ ಮೆಕಿನ್ಸೆ ಜಾಗತಿಕ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ ಕುಟುಂಬಗಳ ಸರಾಸರಿ ವಾರ್ಷಿಕ ಡಿಸ್ಪೋಸಬಲ್ ಆದಾಯವು ರೂ 2005 ರಲ್ಲಿ 113744ರೂ 2025 ರಲ್ಲಿ 318896 ರೂ ಈ ಆದಾಯದ ಅರ್ಧಕ್ಕಿಂತ ಹೆಚ್ಚಿನದನ್ನು ದೇಶೀಯ ಮತ್ತು ಅಂತರರಾಷ್ಟ್ರೀಯ ಸ್ಥಳಗಳಿಗೆ ಸಾರಿಗೆ ಮತ್ತು ಪ್ರವಾಸೋದ್ಯಮದಂತಹ ಸೇವೆಗಳಿಗೆ ಖರ್ಚು ಮಾಡಲಾಗುವುದು ಮುಂದಿನ 20 ವರ್ಷಗಳಲ್ಲಿ ಭಾರತದ ಬಳಕೆ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಬಳಕೆಯ ಬೆಳವಣಿಗೆಯ 80 ಆದಾಯದ ಹೆಚ್ಚಳದಿಂದ 16 ಮನೆಗಳ ಸಂಖ್ಯೆಯಲ್ಲಿನ ಬೆಳವಣಿಗೆಯಿಂದಾಗಿ ಮತ್ತು 4 ರಷ್ಟು ಭಾರತೀಯರಿಂದ ಉಳಿತಾಯದ ಹೆಚ್ಚಳದಿಂದಾಗಿರುತ್ತದೆ ಬಳಕೆಯನ್ನು ಹೆಚ್ಚಿಸುವುದರಿಂದ ವ್ಯಾಪಾರ ಅವಕಾಶಗಳು ಹೆಚ್ಚಾಗುತ್ತವೆ ಮತ್ತು ಆದಾಯ ಹೆಚ್ಚಾಗುತ್ತದೆ ಎಂದು ನಾವು ಊಹಿಸಬಹುದು 2025 ರ ಹೊತ್ತಿಗೆ ಯುಎಸ್ಎ ಜಪಾನ್ ಚೀನಾ ಮತ್ತು ಯುಕೆ ನಂತರ ಭಾರತವು ವಿಶ್ವದ ಮೊದಲ ಅತಿದೊಡ್ಡ ಗ್ರಾಹಕ ಮಾರುಕಟ್ಟೆಯಾಗಲಿದೆ ಆದ್ದರಿಂದ ಇದು ಭಾರತಕ್ಕೆ ಬಹಳ ಒಳ್ಳೆಯ ಸಮಯ ಮತ್ತು ನಿಮ್ಮಂತಹ ಜನರಿಗೆ ದೇಶದ ಸೇವೆ ಮಾಡಲು ದೇಶದ ಜನರಿಗೆ ಸೇವೆ ಸಲ್ಲಿಸಲು ಉತ್ತಮ ಸೇವೆಗಳನ್ನು ಸ್ಥಾಪಿಸಲು ಸಾಕಷ್ಟು ಅವಕಾಶಗಳಿವೆ ಮತ್ತು ನಿಮಗಾಗಿ ಕೆಲವು ಲಾಭಗಳನ್ನು ಗಳಿಸಬಹುದು ಮತ್ತು ಇದರ ಮೂಲಕ ನೀವು ಮತ್ತೆ ಇತರ ಸೇವೆಗಳು ಮತ್ತು ಉತ್ಪನ್ನವನ್ನು ಖರೀದಿಸಬಹುದು ಮತ್ತು ನಿಮ್ಮ ಜೀವನವನ್ನು ಆನಂದಿಸಬಹುದು ವಿವಿಧ ದೇಶಗಳ ಜಿಡಿಪಿಗೆ ಸೇವೆಗಳ ಕೊಡುಗೆಯನ್ನು ಈಗ ನಾವು ನೋಡುತ್ತೇವೆ ಆದ್ದರಿಂದಜಿಡಿಪಿಯನ್ನುತಪ್ಪೊಪ್ಪಿಕೊಳ್ಳಲು ಸೇವೆಗಳ ಕೊಡುಗೆವಿಶ್ವ ಜಿಡಿಪಿಯಲ್ಲಿ 68 ಆದ್ದರಿಂದ ಸೇವೆಗಳು ಜಿಡಿಪಿಯ ಶೇಕಡಾ 68 ರಷ್ಟಿದೆ ಮತ್ತು ಯುಎಸ್ ಜಿಡಿಪಿ 13266 ಬಿಲಿಯನ್ ಡಾಲರ್ಗಳನ್ನು ಹೊಂದಿದೆ ಮತ್ತು ಸೇವೆಗಳು ಜಿಡಿಪಿಯ 78 ಆಗಿದೆ ವಿಶ್ವದ ಒಟ್ಟು ಜಿಡಿಪಿ 52668 ಬಿಲಿಯನ್ ಡಾಲರಳಾಗಿದ್ದರೆ ಮತ್ತು ವಿಶ್ವದ ಜಿಡಿಪಿಯ 68 ರಷ್ಟು ಸೇವೆಗಳಿಂದ ಕೂಡಿದೆ ಜಪಾನ್ನ ಸಂದರ್ಭದಲ್ಲಿ ಜಿಡಿಪಿ 4604 ಬಿಲಿಯನ್ ಯುಎಸ್ ಡಾಲರ್ ಮತ್ತು ಜಿಡಿಪಿಯ 71 ಜಪಾನ್ನಲ್ಲಿನ ಸೇವೆಗಳಿಂದ ಕೊಡುಗೆಯಾಗಿದೆ ಜರ್ಮನಿಯಲ್ಲಿ 78 ಯುಕೆ 76 ಫ್ರಾನ್ಸ್ ಜಿಡಿಪಿಯ 79 ಇವುಗಳುಸೇವೆಗಳಿಂದಕೊಡುಗೆ ನೀಡಿವೆ ಜಿಡಿಪಿಯ 42 ಚೀನಾದಲ್ಲಿನ ಸೇವೆಗಳಿಂದ ಕೊಡುಗೆಯಾಗಿದೆ ಇಟಲಿಯಲ್ಲಿ 73 ಕೆನಡಾದಲ್ಲಿ 70 ಮತ್ತು ಸ್ಪೇನ್ನಲ್ಲಿ 70 ಭಾರತದಲ್ಲಿ 1323 ಬಿಲಿಯನ್ ಯುಎಸ್ ಡಾಲರಳ ಜಿಡಿಪಿಯ 58 ರಷ್ಟು ಸೇವೆಗಳಿಂದ ಮಾಡಲ್ಪಟ್ಟಿದೆ ಸೇವೆಗಳಿಂದ ಕೊಡುಗೆಯಾಗಿರುವ ಸೇವೆಗಳು ಆದ್ದರಿಂದ 1323 ಬಿಲಿಯನ್ ಡಾಲರ್ಗಳಲ್ಲಿ 770 ಬಿಲಿಯನ್ ಡಾಲರ್ಗಳನ್ನು ಸೇವೆಗಳಿಂದ ನೀಡಲಾಗುತ್ತದೆ ನಂತರ ನಾವು ಬ್ರೆಜಿಲ್ ಅನ್ನು ಹೊಂದಿದ್ದೇವೆ ಅಲ್ಲಿ 67 ಆಸ್ಟ್ರೇಲಿಯಾ 69 ಮೆಕ್ಸಿಕೊ 64 ದಕ್ಷಿಣ ಕೊರಿಯಾ 57 ಮತ್ತು ರಷ್ಯಾ ಜಿಡಿಪಿಯ 62 ಸೇವೆಗಳನ್ನು ಒದಗಿಸುತ್ತದೆ ಆದ್ದರಿಂದ ಸೇವಾ ಭೂದೃಶ್ಯವು ಬಹಳ ಸುಂದರವಾದ ಚಿತ್ರವನ್ನು ಎಸೆಯುತ್ತದೆ ಎಂದು ನಾವು ನೋಡುತ್ತೇವೆ ಮತ್ತು ಸೇವೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಲಿವೆ ಮತ್ತು ಜನರು ಆ ಸೇವೆಗಳನ್ನು ಜಗತ್ತಿನಲ್ಲಿ ಆನಂದಿಸಲಿದ್ದಾರೆ ಎಂದು ನಮಗೆ ತಿಳಿದಿದೆ ಮತ್ತು ಅವರು ಉದ್ಯೋಗವನ್ನು ಸಹ ಪಡೆಯಬಹುದು ಮತ್ತು ಅವರು ಸೇವಾ ವ್ಯವಹಾರಗಳನ್ನು ತೆರೆಯಬಹುದು ಪ್ರತಿಯೊಬ್ಬರೂ ಸೇವಿಸಲು ಮತ್ತು ಆನಂದಿಸಲು ಸೇವೆಗಳನ್ನು ಒದಗಿಸಬಹುದು 2001 ಮತ್ತು 12 ರಲ್ಲಿ ಭಾರತದ ಜಿಡಿಪಿಗೆ ಸೇವೆಗಳ ಕೊಡುಗೆ ಏನು ಆದ್ದರಿಂದ ಇಲ್ಲಿ ನಾವು ನೋಡುತ್ತೇವೆ ವ್ಯಾಪಾರ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು 2011 12ರಲ್ಲಿ ಜಿಡಿಪಿಯ 18 ನಷ್ಟು ಪಾಲನ್ನು ಹೊಂದಿವೆ ಮತ್ತು ವರ್ಷದ ಬೆಳವಣಿಗೆಯ ವರ್ಷವು 6 2 ರಷ್ಟಿದೆ ಸಾರಿಗೆ ಸಂಗ್ರಹಣೆ ಮತ್ತು ಸಂವಹನವು ಜಿಡಿಪಿಯ ಪಾಲು 7 1 ಮತ್ತು ವರ್ಷದ ಬೆಳವಣಿಗೆಯ ವರ್ಷ 8 ಹಣಕಾಸು ವಿಮೆ ರಿಯಲ್ ಎಸ್ಟೇಟ್ ಮತ್ತು ವ್ಯಾಪಾರ ಸೇವೆಗಳಿಗೆ ಜಿಡಿಪಿಯ 16 6 ಕೊಡುಗೆ ನೀಡಲಾಗಿದೆ ಮತ್ತು ವರ್ಷದ ಬೆಳವಣಿಗೆಯ ವರ್ಷ 11 7 ಸಮುದಾಯ ಸಾಮಾಜಿಕ ಮತ್ತು ವೈಯಕ್ತಿಕ ಸೇವೆಗಳು 11 12ರಲ್ಲಿ ಜಿಡಿಪಿಗೆ 14 ಕೊಡುಗೆ ನೀಡಿವೆ ಮತ್ತು ವರ್ಷದ ಬೆಳವಣಿಗೆಯ ವರ್ಷ 6 ಆಗಿದೆ ನಿರ್ಮಾಣವು ಜಿಡಿಪಿಯ 8 2 ಮತ್ತು ವರ್ಷದ ಬೆಳವಣಿಗೆಯ ಮೇಲೆ 5 6 ರಷ್ಟಿತ್ತು ಆದ್ದರಿಂದ ಒಟ್ಟು ಸೇವೆಗಳು 2011 ರಲ್ಲಿ ಜಿಡಿಪಿಯ 55 7 ಮತ್ತು ವರ್ಷಕ್ಕೆ 12 ಮತ್ತು 8 2 ಕೊಡುಗೆ ನೀಡಲಾಗಿದೆ ಎಂದು ನಾವು ನೋಡುತ್ತೇವೆ ನಿರ್ಮಾಣ ಸೇವೆಗಳನ್ನು ಒಳಗೊಂಡಂತೆ ಜಿಡಿಪಿಯ ಪಾಲಿನ 63 9 ನಷ್ಟು ಭಾಗವನ್ನು ಒದಗಿಸಲಾಗಿದೆ ಮತ್ತು ವರ್ಷದ ಬೆಳವಣಿಗೆಯ ವರ್ಷವು 7 ಆದ್ದರಿಂದ ಸೇವಾ ಕ್ಷೇತ್ರದ ಬೆಳವಣಿಗೆಯು ಬಹಳ ಆಕರ್ಷಕವಾಗಿದೆ ಮತ್ತು ಇದು ಕ್ಷೇತ್ರಕ್ಕೆ ಎಫ್ಡಿಐ ಒಳಹರಿವು ಮತ್ತು ದೇಶೀಯ ಸಂಸ್ಥೆಗಳ ಪಾತ್ರದೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ ಎಂದು ನಾವು ನೋಡುತ್ತೇವೆ ಮುಂದೆ ನಾವು ಭಾರತದಲ್ಲಿ ಸರಕು ಮತ್ತು ಸೇವೆಗಳ ಖಾಸಗಿ ವೆಚ್ಚವನ್ನು ನೋಡುತ್ತೇವೆ ಇಲ್ಲಿ ಆಹಾರ ಪಾನೀಯಗಳು ಮತ್ತು ತಂಬಾಕು ಬಟ್ಟೆ ಮತ್ತು ಪಾದರಕ್ಷೆಗಳು ಮತ್ತು ಪೀಠೋಪಕರಣಗಳು ಸೇರಿದಂತೆ ಸರಕುಗಳನ್ನು ನಾವು ನೋಡುತ್ತೇವೆ 2008 ರಿಂದ 2008 09ರವರೆಗೆ ಅವು ಕುಸಿಯುತ್ತಿವೆ ಇನ್ನೊಂದೆಡೆಗೆಶಿಕ್ಷಣ ಮತ್ತು ಮನರಂಜನೆ ಆರೋಗ್ಯ ಸೇವೆಗಳು ಬಾಡಿಗೆ ಇಂಧನ ಮತ್ತು ವಿದ್ಯುತ್ ಸಾರಿಗೆ ಮತ್ತು ಸಂವಹನ ವಿವಿಧ ಬಗೆಯ ಸರಕುಗಳು ಮತ್ತು ಸೇವೆಗಳು 2008 09 ಹೆಚ್ಚುತ್ತಿವೆ ಆದ್ದರಿಂದ ಸದ್ಯದಲ್ಲಿಯೇ ದೇಶದಲ್ಲಿ ಸೇವೆಗಳ ಬೆಳವಣಿಗೆಯ ಆರೋಗ್ಯಕರ ಪ್ರವೃತ್ತಿ ಇದೆ 2005 ರಿಂದ 2008 ರವರೆಗೆ ಭಾರತದ ವಿವಿಧ ಸೇವಾ ಕೈಗಾರಿಕೆಗಳಲ್ಲಿ ಬಳಸಿದ ಬಂಡವಾಳದ ಮೇಲಿನ ಆದಾಯವನ್ನು ಈಗ ನೋಡೋಣ ಆದ್ದರಿಂದ 2008 ರಲ್ಲಿ ಆರ್ಥಿಕತೆಯ ಬೆಳವಣಿಗೆಯ ದರವು 9 ಆಗಿತ್ತು ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ದೊಡ್ಡ ಕಂಪ್ಯೂಟರ್ ಸಾಫ್ಟ್ವೇರ್ ಕಾಳಜಿಗಳು 35 ಮತ್ತು ಮಧ್ಯಮ ಹೋಟೆಲ್ಗಳು 25 ಹಡಗು ಒಡೆಯುವುದು ಅಥವಾ ದುರಸ್ತಿ ಮಾಡುವುದು 24 ಅನಿಲ ವಿತರಣೆ 23 ದೊಡ್ಡ ಹೋಟೆಲ್ಗಳು 20 ಮತ್ತು ಹಣಕಾಸು ಸೇವೆಗಳು 12 ದೂರಸಂಪರ್ಕ ಸೇವೆಗಳು 10 6 ಚಿಲ್ಲರೆ ವ್ಯಾಪಾರ 10 ಆದ್ದರಿಂದ ಈ ಸೇವೆಗಳು ವರ್ಷದ ಬೆಳವಣಿಗೆ ಮತ್ತು ಉದ್ಯೋಗದ ಬಂಡವಾಳದ ಲಾಭದ ಮೇಲೆ ಉತ್ತಮ ವರ್ಷವನ್ನು ಒದಗಿಸಿವೆ ಎಂದು ನಾವು ನೋಡುತ್ತೇವೆ ಮತ್ತು ಆದ್ದರಿಂದ ಭಾರತದಲ್ಲಿ ಗಣನೀಯವಾಗಿ ಗಳಿಸಲು ನೀವು ಯಾವ ಸೇವೆಗಳನ್ನು ಒದಗಿಸಬೇಕು ಎಂಬುದರ ಕುರಿತು ನೀವು ಕೆಲವು ಸುಳಿವುಗಳನ್ನು ನೀಡಬಹುದು ಆದ್ದರಿಂದ ಮಧ್ಯಮ ಹೋಟೆಲ್ಗಳು 26 ಬಂಡವಾಳದ ಉದ್ಯೋಗದ ಆದಾಯದ ಸರಿಸುಮಾರು 26 ಮತ್ತು ದೊಡ್ಡ ಕಂಪ್ಯೂಟರ್ ಸಾಫ್ಟ್ವೇರ್ ರೂಪಗಳು2008 ರಲ್ಲಿಬಂಡವಾಳನೌಕರರಮೇಲೆ 35 ಲಾಭವನ್ನು ಹೊಂದಿವೆಮತ್ತು ಇದು ನಮಗೆಸೂಚನೆಗಳನ್ನುನೀಡುತ್ತದೆ ಈ ಎಲ್ಲಾ ಸೇವೆಗಳುನಮಗೆ ಬಂಡವಾಳ ನೌಕರರ ಮೇಲೆ ಯಾವ ರೀತಿಯ ಆದಾಯವನ್ನು ನೀಡುತ್ತವೆ ಮತ್ತು 2019 ಪ್ರಾರಂಭಿಸಲು ಮತ್ತು ಜನರಿಗೆ ಹೆಚ್ಚಿನ ಸೇವೆಗಳನ್ನು ಒದಗಿಸಲು ನಿರ್ದಿಷ್ಟ ಸೇವೆಯನ್ನು ಹೇಗೆ ಮತ್ತು ಹೇಗೆ ಆರಿಸಬೇಕು ಎಂಬುದರ ಸೂಚನೆಯನ್ನುನೀಡುತ್ತದೆ ಈಗ ಕೆಲವು ಸೇವೆಗಳು ಮಾಧ್ಯಮ ವಿಷಯ ಉತ್ಪಾದನೆ ಮತ್ತು ಚಲನಚಿತ್ರಗಳ ವಿತರಣೆ ಮನರಂಜನಾ ಸೇವೆಗಳು ಮತ್ತು ವಾಯು ಸಾರಿಗೆ ಸೇವೆಗಳಂತಹು ನಿರಾಶಾದಾಯಕವಾಗಿ ಕಳಪೆಯಾಗಿವೆ ಅಲ್ಲಿ ಬಳಸಿದ ಬಂಡವಾಳದ ಲಾಭವು ಋಣಾತ್ಮಕವಾಗಿರುತ್ತದೆ ಮತ್ತು ನಾವು ಈ ರೀತಿಯ ಸೇವೆಗಳನ್ನು ಆಯ್ಕೆಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದು ಸೂಚಿಸುತ್ತದೆ ನಂತರ ನಾವು ವಿವಿಧ ಸೇವೆಗಳನ್ನು ಖರೀದಿಸುತ್ತಿರುವ ಶ್ರೀಮಂತ ಭಾರತೀಯರ ಶೇಕಡಾವಾರು ಪ್ರಮಾಣಕ್ಕೆ ಬರುತ್ತೇವೆ ಆದ್ದರಿಂದ 2 ಅಥವಾ 3 ತಿಂಗಳಲ್ಲಿ ಒಮ್ಮೆಯಾದರೂ ಕೈಗೊಳ್ಳುವ ಚಟುವಟಿಕೆಗಳು ಮತ್ತು ಆ ಸೇವೆಗಳನ್ನು ಖರೀದಿಸುವ ಶ್ರೀಮಂತ ಜನರ ಶೇಕಡಾವಾರು 5 ಸ್ಟಾರ್ ಅಲ್ಲದ ವಿಶೇಷ ರೆಸ್ಟೋರೆಂಟ್ನಲ್ಲಿ ಉತ್ತಮ ಊಟ 84 ಶ್ರೀಮಂತ ಜನರು ಸೇವೆಯನ್ನು ಖರೀದಿಸುತ್ತಾರೆ 81 ಶಾಪಿಂಗ್ ಮಾಲ್ಗಳ ಸೇವೆಗಳನ್ನು ಖರೀದಿಸುತ್ತಾರೆ 74 ಜನರು 5 ಸ್ಟಾರ್ ಹೋಟೆಲ್ಗಳಲ್ಲಿ ಉತ್ತಮ ಊಟಕ್ಕೆ ಹೋಗುತ್ತಾರೆ 59 ಜನಸಂಖ್ಯೆಯು ಬ್ಯೂಟಿ ಸಲೂನ್ಗಳಿಗೆ ಹೋಗುತ್ತಾರೆ ಇದು ಶ್ರೀಮಂತ ಜನರ ಶೇಕಡಾವಾರು ಪ್ರಮಾಣವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೀರಿ ಆದ್ದರಿಂದ ಸಮಾಜವಾದಿ ಪಕ್ಷಗಳು 56 ಜನರು ಸಾಮಾಜಿಕ ಪಕ್ಷಗಳನ್ನು ಆನಂದಿಸುತ್ತಾರೆ 47 ಆರೋಗ್ಯ ಮತ್ತು ಫಿಟ್ನೆಸ್ಸೆಂಟರ್ ಸೇವೆಗಳನ್ನುಖರೀದಿಸುತ್ತಾರೆ 42 ಜನರು ಲೈವ್ಥಿಯೇಟರ್ ನಾಟಕ ಅಥವಾ ನಾಟಕವನ್ನು ಆನಂದಿಸುತ್ತಾರೆ 33 ಪುರುಷರಿಗೆ ಆರೋಗ್ಯ ಮತ್ತು ಅಂದಗೊಳಿಸುವ ಉತ್ಪನ್ನ ಆನಂದಿಸುತ್ತಾರೆ 33 ಕಿಟ್ಟಿ ಪಾರ್ಟಿಗಳಿಗೆ ಹೋಗುತ್ತಾರೆ ಅದು ಮೂಲತಃಮಹಿಳಾಚಟುವಟಿಕೆಯಾಗಿದೆ 23 ಮ್ಯೂಸಿಯಂ ಅಥವಾ ಆರ್ಟ್ ಗ್ಯಾಲರಿಗೆ ಹೋಗುತ್ತಾರೆ ಮತ್ತು 22 ಜನರು ಹರಾಜು ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದ್ದರಿಂದ ವಿಶೇಷ ರೆಸ್ಟೋರೆಂಟ್ಗಳುrestaurants or shopping malls ಅಥವಾ ಶಾಪಿಂಗ್ ಮಾಲ್ಗಳು ಅಥವಾ 5 ಸ್ಟಾರ್ ಹೋಟೆಲ್ಗಳು ಅಥವಾ ಬ್ಯೂಟಿ ಸಲೂನ್ಗಳು ಸಮಾಜವಾದಿ ಪಾರ್ಟಿಗಳು ಮುಂತಾದ ಕೆಲವು ಸೇವೆಗಳು ಇವುಗಳನ್ನು ಹೇಳುತ್ತವೆ ಅವರು ಶ್ರೀಮಂತ ಜನರಿಗೆ ಸಾಕಷ್ಟು ಕೊಡುಗೆ ನೀಡುತ್ತಿದ್ದಾರೆ ಮತ್ತು ಶ್ರೀಮಂತ ಜನರು ಇಂತಹ ಸೇವೆಗಳನ್ನು ಖರೀದಿಸಲು ಆಸಕ್ತಿ ಹೊಂದಿದ್ದಾರೆ ಆದ್ದರಿಂದ 2447 ನೀವು ಈ ಕೆಲವು ರಂಗದಲ್ಲಿ ಸೇವೆಗಳನ್ನು ಒದಗಿಸಲು ಬಯಸುತ್ತೀರಿ ಇದರಿಂದ ಶ್ರೀಮಂತ ಜನರು ಈ ಸೇವೆಗಳನ್ನು ಖರೀದಿಸಬಹುದು ಮುಂದಿನ ಅಧಿವೇಶನದಲ್ಲಿ ನಾವು ತಾಂತ್ರಿಕ ವಾತಾವರಣವನ್ನು ನೋಡುತ್ತೇವೆ ಧನ್ಯವಾದಗಳು